ಆದ್ದರಿಂದ ನಿರ್ದಿಷ್ಟವಾಗಿ ವಿದ್ಯುತ್ ವೋಲ್ಟೇಜ್ ಮತ್ತು ವಿದ್ಯುತ್ ಅನ್ನು ಪೂರೈಸುವ ಮತ್ತು ಶಕ್ತಿಯನ್ನು ಹೀರಿಕೊಳ್ಳುವ ಮೂಲ ಪರಿಕಲ್ಪನೆ ಸರಿ ಆದ್ದರಿಂದ ಈಗ ಮೂಲ ಕಾನೂನುಗಳಿಗೆ ಬನ್ನಿ ಆದ್ದರಿಂದ ಸಾಮಾನ್ಯವಾಗಿ ವಿದ್ಯುತ್ ಸರ್ಕ್ಯೂಟ್ ವಿಶ್ಲೇಷಣೆಯಲ್ಲಿ ವಿದ್ಯುತ್ ಸರ್ಕ್ಯೂಟ್ನಲ್ಲಿನ ವಿದ್ಯುತ್ ವೋಲ್ಟೇಜ್ ಮುಂತಾದ ಪರಿಕಲ್ಪನೆಯನ್ನು ಅಧ್ಯಾಯ 1 ರಲ್ಲಿ ಅಧ್ಯಯನ ಮಾಡಲಾಗಿದೆ ಈ ಅಸ್ಥಿರಗಳನ್ನು ನಿರ್ಧರಿಸಲು ನಿರ್ದಿಷ್ಟ ಸರ್ಕ್ಯೂಟ್ನಲ್ಲಿ ವಿದ್ಯುತ್ ಸರ್ಕ್ಯೂಟ್ ಅನ್ನು ನಿಯಂತ್ರಿಸುವ ಕೆಲವು ಮೂಲಭೂತ ಕಾನೂನುಗಳನ್ನು ನಾವು ಅರ್ಥಮಾಡಿಕೊಳ್ಳಬೇಕು ಆದ್ದರಿಂದ ಈ ಕಾನೂನುಗಳನ್ನು Ω ನ ಕಾನೂನು ಮತ್ತು ಕಿರ್ಚಾಫ್ನ ವಿದ್ಯುತ್ ಕಾನೂನು ಮತ್ತು ಕಿರ್ಚಾಫ್ನ ವೋಲ್ಟೇಜ್ ಕಾನೂನು ಎಂದು ಕರೆಯಲಾಗುತ್ತದೆ ಅಂದರೆ KCL ಮತ್ತು KVL ಮತ್ತು ಅದಕ್ಕೂ ಮೊದಲು Ω ನ ಕಾನೂನು ಆದ್ದರಿಂದ ಈ ಕಾನೂನುಗಳು ವಿದ್ಯುತ್ ಸರ್ಕ್ಯೂಟ್ ವಿಶ್ಲೇಷಣೆಯನ್ನು ನಿರ್ಮಿಸಿದ ಅಡಿಪಾಯವನ್ನು ರೂಪಿಸುತ್ತವೆ ಆದ್ದರಿಂದ ಈ ವಿಷಯದಲ್ಲಿ ವಾಸ್ತವವಾಗಿ ಕಾನೂನುಗಳಿಗೆ ಹೆಚ್ಚುವರಿಯಾಗಿ ಸಾಮಾನ್ಯವಾಗಿ ಅನ್ವಯಿಸುವ ಕೆಲವು ತಂತ್ರ ಎಲೆಕ್ಟ್ರಿಕ್ ಸರ್ಕ್ಯೂಟ್ ವಿಶ್ಲೇಷಣೆಯನ್ನು ಸಹ ಒಳಗೊಂಡಿರುತ್ತದೆ ಈ ತಂತ್ರವು ವಾಸ್ತವವಾಗಿ ವಿದ್ಯುತ್ ವಿಭಾಗ ವೋಲ್ಟೇಜ್ ವಿಭಾಗ ಪ್ರತಿರೋಧಕಗಳನ್ನು ಸರಣಿಯಲ್ಲಿ ಸಂಯೋಜಿಸುವುದು ಅಥವಾ ಸಮಾನಾಂತರವಾಗಿ ಮತ್ತು ಸ್ಟಾರ್ ನಿಂದ ಡೆಲ್ಟಾ ಮತ್ತು ಡೆಲ್ಟಾದಿಂದ ಸ್ಟಾರ್ ಪರಿವರ್ತನೆ ಇತ್ಯಾದಿಗಳನ್ನು ಒಳಗೊಂಡಿದೆ ಸರಿ ಆದ್ದರಿಂದ ಇದರಲ್ಲಿ ವಿಶೇಷವಾಗಿ ಆ ಮೂಲಭೂತ ಕಾನೂನಿನಲ್ಲಿ ಈ ಕಾನೂನುಗಳ ಅನ್ವಯವನ್ನು ನೋಡಲಾಗುತ್ತದೆ ಮತ್ತು ತಂತ್ರವು ಕೇವಲ ಪ್ರತಿರೋಧಕಗಳ ಸರ್ಕ್ಯೂಟ್ಗೆ ಸೀಮಿತಗೊಳಿಸಲಾಗುತ್ತದೆ ಮತ್ತು ಹಲವಾರು ಉದಾಹರಣೆಗಳನ್ನು ಪ್ರಸ್ತುತಪಡಿಸುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ಡಿಸಿ ಸರ್ಕ್ಯೂಟ್ಗಳಂತೆ ಹಲವಾರು ಉದಾಹರಣೆಗಳನ್ನು ಪ್ರತಿನಿಧಿಸುತ್ತೇವೆ ಆದ್ದರಿಂದ ಸಾಮಾನ್ಯವಾಗಿ Ω ನ ನಿಯಮವನ್ನು ನೋಡೋಣ ವಾಸ್ತವವಾಗಿ ವಸ್ತುಗಳು ವಿದ್ಯುತ್ ಚಾರ್ಜ್ನ ಹರಿವನ್ನು ಪ್ರತಿರೋಧಿಸುವ ವಿಶಿಷ್ಟ ಲಕ್ಷಣವನ್ನು ಹೊಂದಿವೆ ವಿದ್ಯುತ್ ಚಾರ್ಜ್ನ ಹರಿವನ್ನು ಪ್ರತಿರೋಧಿಸಿದರೆ ಅದು ಮೂಲತಃ ವಿದ್ಯುತ್ ಹರಿವನ್ನು ಪ್ರತಿರೋಧಿಸುತ್ತದೆ ಸರಿ ಆದ್ದರಿಂದ ಭೌತಿಕ ಆಸ್ತಿ ಅಥವಾ ವಿದ್ಯುತ್ ವಿರೋಧಿಸುವ ಸಾಮರ್ಥ್ಯವನ್ನು ಪ್ರತಿರೋಧ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಯಾವುದೇ ವಸ್ತುಗಳಿಗೆ ಇದು ಕೆಲವು ಭೌತಿಕ ಆಸ್ತಿ ಅಥವಾ ವಿದ್ಯುತ್ ವಿರೋಧಿಸುವ ಸಾಮರ್ಥ್ಯವನ್ನು ಪ್ರತಿರೋಧ ಎಂದು ಕರೆಯಲಾಗುತ್ತದೆ ಮತ್ತು ಇದನ್ನು R ಚಿಹ್ನೆಯಿಂದ ಪ್ರತಿನಿಧಿಸಲಾಗುತ್ತದೆಕ್ಯಾಪಿಟಲ್ R ಬೇರೆ ರೀತಿಯಲ್ಲಿ ಹೇಳುವುದಾದರೆ ಪ್ರತಿರೋಧವು ವಿದ್ಯುತ್ ಹರಿವನ್ನು ಅಥವಾ ಹೆಚ್ಚು ನಿರ್ದಿಷ್ಟವಾಗಿ ವಿದ್ಯುತ್ ಚಾರ್ಜ್ನ ಹರಿವನ್ನು ತಡೆಯುವ ವಸ್ತುಗಳ ಸಾಮರ್ಥ್ಯವಾಗಿದೆ ಆದ್ದರಿಂದ ಈ ನಡವಳಿಕೆಯನ್ನು ರೂಪಿಸಲು ಬಳಸುವ ಸರ್ಕ್ಯೂಟ್ ಅಂಶವು ಪ್ರತಿರೋಧಕವಾಗಿದೆ ಆದ್ದರಿಂದ ಇದು ವಾಸ್ತವವಾಗಿ ಪ್ರತಿರೋಧಕ್ಕೆ ಸಂಬಂಧಿಸಿದೆ ಈಗ ವಿದ್ಯುತ್ ಅನ್ನು ಸಂವಹನ ಮಾಡುವ ಮತ್ತು ಚಲಿಸುವ ವಸ್ತುವಿನ ಪರಮಾಣು ರಚನೆಯಿಂದ ಪ್ರತಿರೋಧಿಸಲ್ಪಡುವ ಎಲೆಕ್ಟ್ರಾನ್ಗಳನ್ನು ಚಲಿಸುವ ಬಗ್ಗೆ ಯೋಚಿಸಿದರೆ ವಸ್ತುವಿನ ಪ್ರತಿರೋಧವನ್ನು ಪರಿಕಲ್ಪನಾತ್ಮಕವಾಗಿ ಅರ್ಥಮಾಡಿಕೊಳ್ಳಬಹುದು ಆದ್ದರಿಂದ ಈ ಪರಸ್ಪರ ಕ್ರಿಯೆಯ ಕಾರಣದಿಂದಾಗಿ ಕೆಲವು ಪ್ರಮಾಣದ ವಿದ್ಯುತ್ ಶಕ್ತಿಯನ್ನು ಉಷ್ಣ ಶಕ್ತಿಯನ್ನಾಗಿ ಪರಿವರ್ತಿಸಲಾಗುತ್ತದೆ ಮತ್ತು ಶಾಖದ ರೂಪದಲ್ಲಿ ಕರಗುತ್ತದೆ ಈ ಪರಿಣಾಮವು ವಾಸ್ತವವಾಗಿ ಅಪೇಕ್ಷಣೀಯವಲ್ಲ ಆದರೆ ನೋಡಿ ಆದರೆ ಅನೇಕ ಉಪಯುಕ್ತ ವಿದ್ಯುತ್ ಉಪಕರಣಗಳು ಸ್ಪೇಸ್ ಹೀಟರ್ಸ್ ಐರನ್ ಸ್ಟೌವ್ಗಳು ಮತ್ತು ಟೋಸ್ಟರ್ಗಳನ್ನು ಒಳಗೊಂಡಂತೆ ಪ್ರತಿರೋಧ ತಾಪನದ ಲಾಭವನ್ನು ಪಡೆದುಕೊಳ್ಳುತ್ತವೆ ಆದ್ದರಿಂದ ಪ್ರತಿರೋಧದ ಪರಿಣಾಮ ಎಂದು ಕರೆಯುತ್ತೇವೆ ಸರಿ ಆದ್ದರಿಂದ ಆದ್ದರಿಂದ ಆ ರೇಖಾಚಿತ್ರ ನೋಡಿದರೆ ರೇಖಾಚಿತ್ರ 2 ಆದ್ದರಿಂದ ರೇಖಾಚಿತ್ರ 1 ಇದು ಏಕರೂಪದ ಅಡ್ಡ ವಿಭಾಗದ ಪ್ರದೇಶ A ವಿಭಾಗೀಯ ಪ್ರದೇಶ ಉದ್ದವು l ಮತ್ತು ಪ್ರತಿರೋಧಕತೆಯು ರೋ ಅಂದರೆ Ω ಮೀಟರ್ ಹೊಂದಿರುವ ವಸ್ತುವನ್ನು ತೋರಿಸುತ್ತದೆ ಆದ್ದರಿಂದ ಇದನ್ನು ನಾನು ಅದನ್ನು ಕೆಂಪು ಶಾಯಿಯಿಂದ ಗುರುತಿಸಬೇಕಾಗಿಲ್ಲ ಇದು ಅರ್ಥಮಾಡಿಕೊಳ್ಳಬಹುದಾಗಿದೆ ಏಕರೂಪದ ಅಡ್ಡ ವಿಭಾಗವು ಸಿಲಿಂಡರಾಕಾರದ ಆಕಾರದಂತಿದ್ದು ಎಲ್ಲಾ ತಂತಿಯು ಸಿಲಿಂಡರಾಕಾರದ ಆಕಾರದಂತೆ ಕಾಣುತ್ತದೆ ಮತ್ತು ಉದ್ದ l ಮತ್ತು ಅಡ್ಡ ವಿಭಾಗದ ಪ್ರದೇಶವು A ಸರಿ ಆದ್ದರಿಂದ ಇದು ವೃತ್ತಾಕಾರದ ವಸ್ತು ಅದರ ಪ್ರತಿರೋಧಕ ರೋ ಆಗಿದೆ ಮತ್ತು ಇದು ಪ್ರತಿರೋಧದ ಸಂಕೇತವಾಗಿದೆ ಮತ್ತು ವಿದ್ಯುತ್ ಪ್ರವೇಶ ಅದು ಸರಿ ಆದ್ದರಿಂದ ಪ್ರತಿರೋಧವನ್ನು ನಂತರ ನೋಡುತ್ತೇವೆ ಪ್ರತಿರೋಧವನ್ನು ಈ ಮೊದಲು ನೋಡಿದ್ದೇವೆ ಆದರೆ ಪ್ರತಿರೋಧಕವು ನಿಷ್ಕ್ರಿಯ ಅಂಶವಾಗಿದೆ ಎಂದು ಮತ್ತೆ ನೋಡುತ್ತೇವೆ ಆದ್ದರಿಂದ ಅದು ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಆದ್ದರಿಂದ ಅದಕ್ಕಾಗಿಯೇ ಇದು ವಿದ್ಯುತ್ ಇವು 2 ಟರ್ಮಿನಲ್ ಮತ್ತು ಇದು ರೆಸಿಸ್ಟರ್ R ಮತ್ತು ವಿದ್ಯುತ್ ಧನಾತ್ಮಕ ಟರ್ಮಿನಲ್ ಅನ್ನು ರೆಸಿಸ್ಟರ್ ವೋಲ್ಟೇಜ್ನಾದ್ಯಂತ ಪ್ರವೇಶಿಸುತ್ತಿದೆ v ಆದ್ದರಿಂದ ರೆಸಿಸ್ಟರ್ ವಾಸ್ತವವಾಗಿ ಶಕ್ತಿ ಹೀರಲ್ಪಡುತ್ತದೆ ಅದಕ್ಕಾಗಿಯೇ ಈ ರೀತಿ ಪ್ರತಿನಿಧಿಸುತ್ತದೆ ಸರಿ ಆದ್ದರಿಂದ ಇದು ನಿಷ್ಕ್ರಿಯ ಅಂಶವಾಗಿರುವುದರಿಂದ ಅದು ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಆದ್ದರಿಂದ ಅದಕ್ಕಾಗಿಯೇ ಅದನ್ನು ತೆಗೆದುಕೊಳ್ಳಲಾಗಿದೆ ಮತ್ತು ತೆಗೆದುಕೊಳ್ಳಲಾಗಿದೆ ಆದರೆ ದಿಕ್ಕನ್ನು ಹಿಮ್ಮುಖಗೊಳಿಸಿದರೆ ಸರ್ಕ್ಯೂಟ್ ಮಾಡುವ ವಿಧಾನವನ್ನು ಸಹ ಮಾಡಬಹುದು ಆದರೆ ಅಂತಿಮವಾಗಿ ಶಕ್ತಿ ಹೀರಿಕೊಳ್ಳುವಿಕೆ ಎಂದು ಕರೆಯಲ್ಪಡುವ ಪ್ರತಿರೋಧಕವನ್ನು ಕಾಣಬಹುದು ಏಕೆಂದರೆ ವಿದ್ಯುತ್ ಅದಕ್ಕಾಗಿಯೇ ಇದನ್ನು ತೆಗೆದುಕೊಳ್ಳಲಾಗಿದೆ ಈ ಚಿಹ್ನೆಯು ಪ್ರತಿರೋಧಕಕ್ಕಾಗಿ ಸರಿ ಆದ್ದರಿಂದ ಭೌತಶಾಸ್ತ್ರ ವಿದ್ಯುತ್ ವಿಷಯದಿಂದ R rho l A ಸರಿ ಎಂದು ತಿಳಿಯಿರಿ ಆದ್ದರಿಂದ ಪ್ರತಿರೋಧದ ಪ್ರಮಾಣವು ಯಾವ ರೀತಿಯ ವಸ್ತುಗಳನ್ನು ಬಳಸುತ್ತಿದೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಅದು ಚಿನ್ನ ಬೆಳ್ಳಿ ಅಲ್ಯೂಮಿನಿಯಂ ತಾಮ್ರ ಮತ್ತು ಇತರ ವಸ್ತುಗಳಂತೆ ಅವಲಂಬಿತವಾಗಿರುತ್ತದೆ ಆದ್ದರಿಂದ ತಾಮ್ರ ಮತ್ತು ಅಲ್ಯೂಮಿನಿಯಂನಂತಹ ಉತ್ತಮ ವಾಹಕಗಳು ಕಡಿಮೆ ಪ್ರತಿರೋಧವನ್ನು ಹೊಂದಿರುತ್ತವೆ ಕಡಿಮೆ ಪ್ರತಿರೋಧಕತೆಯನ್ನು ಹೊಂದಿದ್ದರೆ ಅವುಗಳು ಕಡಿಮೆ ಪ್ರತಿರೋಧವನ್ನು ಹೊಂದಿರುತ್ತವೆ ಸರಿ ಮತ್ತು ಆದ್ದರಿಂದ ಪ್ರತಿರೋಧದ ಸಣ್ಣ ಮೌಲ್ಯಗಳನ್ನು ಹೊಂದಿರುತ್ತದೆ ಆದ್ದರಿಂದ ಅವು ವಿದ್ಯುತ್ ಅನ್ನು ನಿರ್ವಹಿಸಲು ವೈರಿಂಗ್ಗೆ ಉತ್ತಮ ಆಯ್ಕೆಗಳಾಗಿವೆ ಸರ್ಕ್ಯೂಟ್ ರೇಖಾಚಿತ್ರದಲ್ಲಿ ತಾಮ್ರ ಮತ್ತು ಅಲ್ಯೂಮಿನಿಯಂ ವೈರಿಂಗ್ ಅನ್ನು ಸಾಮಾನ್ಯವಾಗಿ ಪ್ರತಿರೋಧಕದಂತೆ ರೂಪಿಸಲಾಗುವುದಿಲ್ಲ ತಂತಿಯನ್ನು ತೆಗೆದುಕೊಂಡರೆ ಒಂದು ಪ್ರತಿರೋಧಕದಂತೆ ಮಾದರಿ ಮಾಡಲು ಸಾಧ್ಯವಿಲ್ಲ ಏಕೆಂದರೆ ತಂತಿಯು ಬಹಳ ಅತ್ಯಲ್ಪ ಪ್ರತಿರೋಧವನ್ನು ಹೊಂದಿರುವುದರಿಂದ ಅದನ್ನು ನಿರ್ಲಕ್ಷಿಸಬಹುದು ಸರಿ ಆದರೆ ಪ್ರತಿರೋಧಕವು ವಾಸ್ತವವಾಗಿ ಇಂಗಾಲ ಮತ್ತು ಕೆಲವು ಸಂಯುಕ್ತ ಮಿಶ್ರಲೋಹದಿಂದ ಮಾಡಲ್ಪಟ್ಟಿದೆ ಆದ್ದರಿಂದ ಸರ್ಕ್ಯೂಟ್ ಸಂಪರ್ಕದಲ್ಲಿ ತಾಮ್ರ ಅಥವಾ ಅಲ್ಯೂಮಿನಿಯಂ ಅನ್ನು ಸಾಮಾನ್ಯವಾಗಿ ಪ್ರತಿರೋಧಕದಂತೆ ರೂಪಿಸಲಾಗಿಲ್ಲ ನೀವು ತಂತಿಯ ಪ್ರತಿರೋಧವನ್ನು ತೆಗೆದುಕೊಳ್ಳುತ್ತೀರಿ ನೀವು ತಂತಿಯ ಪ್ರತಿರೋಧವನ್ನು 0 ತೆಗೆದುಕೊಂಡರೆ ಸರಿ ಆದ್ದರಿಂದ ಸರ್ಕ್ಯೂಟ್ನಲ್ಲಿನ ಇತರ ಅಂಶಗಳ ಪ್ರತಿರೋಧಕ್ಕೆ ಹೋಲಿಸಿದರೆ ತಂತಿಯ ಪ್ರತಿರೋಧವು ತುಂಬಾ ಚಿಕ್ಕದಾಗಿದೆ ಇದರಿಂದ ನೀವು ವೈರಿಂಗ್ ಪ್ರತಿರೋಧವನ್ನು ನಿರ್ಲಕ್ಷಿಸಬಹುದು ಆದ್ದರಿಂದ ಇದು ಚಿಕ್ಕದಾಗಿದೆ ಇದು ಬಹುತೇಕ ಶೂನ್ಯವಾಗಿರುತ್ತದೆ ಅದನ್ನು ನಿರ್ಲಕ್ಷಿಸುತ್ತೇವೆ ಮತ್ತು ನಮ್ಮ ಸರ್ಕ್ಯೂಟ್ ರೇಖಾಚಿತ್ರವನ್ನು ಸರಳೀಕರಿಸಲಾಗುವುದು ಸರ್ಕ್ಯೂಟ್ ರೆಸಿಸ್ಟರ್ಗಳನ್ನು ನಿರ್ಮಿಸುವ ಉದ್ದೇಶಕ್ಕಾಗಿ ಸಂಯುಕ್ತವಾಗಿದೆ ಪ್ರತಿರೋಧಕಗಳನ್ನು ಸಾಮಾನ್ಯವಾಗಿ ಲೋಹೀಯ ಮಿಶ್ರಲೋಹಗಳು ಮತ್ತು ಇಂಗಾಲದ ಸಂಯುಕ್ತಗಳಿಂದ ತಯಾರಿಸಲಾಗುತ್ತದೆ ಆದ್ದರಿಂದ ಮೊದಲ ವರ್ಷದಲ್ಲಿ ಮೊದಲ ವರ್ಷದ ಲ್ಯಾಬ್ ಮಾಡುವಾಗ ತಡೆಗೋಡೆ ಪ್ರಕಾರದ ರಿಯೊಸ್ಟಾಟ್ ಅನ್ನು ನೋಡಲಾಗುತ್ತದೆ ಸರಿ ಆದ್ದರಿಂದ ಪ್ರತಿರೋಧಕದ ಸರ್ಕ್ಯೂಟ್ ಚಿಹ್ನೆಯನ್ನು ನೀಡಲಾಗಿದೆ ಇದು ಪ್ರತಿರೋಧಕದ ಸರ್ಕ್ಯೂಟ್ ಚಿಹ್ನೆ ಇಲ್ಲಿ ನೀಡಲಾಗಿದೆ ಮತ್ತು ಇವುಗಳ ಬಗ್ಗೆಯೂ ನಾನು ನಿಮಗೆ ಸ್ವಲ್ಪ ಹೇಳಿದೆ ನೀವು ಅದನ್ನು ಏಕೆ ಈ ರೀತಿ ಮಾಡುತ್ತೀರಿ ಸರಿ ಆದ್ದರಿಂದ ಮತ್ತು ಕೆಲವು ವಸ್ತುಗಳಿವೆ ಚಿನ್ನದಂತಹ ಇತರ ವಸ್ತುಗಳನ್ನು ಸಾಮಾನ್ಯವಾಗಿ ಬಳಸುವ ಪ್ರತಿರೋಧಕತೆಗಾಗಿ ನಾನು ಇದನ್ನು ಬರೆದಿದ್ದೇನೆ ಇದು ಪ್ರತಿರೋಧಕತೆ ಅದು Ω ಮೀಟರ್ ಆದ್ದರಿಂದ ಚಿನ್ನವು 2 45 10 8 ಇದು ಉತ್ತಮ ವಾಹಕ ಆದರೆ ಅದನ್ನು ಬಳಸಲು ಸಾಧ್ಯವಿಲ್ಲ ತುಂಬಾ ದುಬಾರಿಯಾಗಿದೆ ಬೆಳ್ಳಿಯು ಸಹ 1 64 10 8 ಇದು ಉತ್ತಮ ವಾಹಕ ಆದರೆ ಬೆಳ್ಳಿ ಕೂಡ ದುಬಾರಿಯಾಗಿದೆಆದರೆ ತಾಮ್ರ 1 72 10 8 ಉತ್ತಮ ವಾಹಕವಾಗಿದೆ ಅಲ್ಯೂಮಿನಿಯಂ ಸಹ 2 8 10 8 ಅದು ಉತ್ತಮ ವಾಹಕ ಇತರ ವಿಷಯವೆಂದರೆ ಅರೆವಾಹಕ ಕೇವಲ ಕಂಪ್ಯೂಟೇಶನಲ್ ಉದ್ದೇಶಕ್ಕಾಗಿ ವಾಹಕ ಸೆಮಿಕಂಡಕ್ಟರ್ ಅರೆವಾಹಕ ಮತ್ತು ಇನ್ಸುಲೇಟಾರ್ ವಸ್ತುಗಳನ್ನು ನಾನು ಕೋಷ್ಟಕದಲ್ಲಿ ನೀಡಿದ್ದೇನೆ ಈಗ ಸಿಲಿಕಾನ್ 6 4102 ಇದು ಅರೆವಾಹಕವಾಗಿದೆ ಇಂಗಾಲವು 4 410 5 ಇದು ಅರೆವಾಹಕವಾಗಿದೆ ಮತ್ತು ಜರ್ಮೇನಿಯಮ್ 4710 2 ಇದು ಅರೆವಾಹಕವಾಗಿದೆ ಮತ್ತು ಮೈಕಾ ಇದು 51011 ಆಗಿದೆ ಆದ್ದರಿಂದ ಅವಾಹಕ ಇವೆಲ್ಲವೂ Ω ಮೀಟರ್ Ω ಮೀಟರ್ ಯೂನಿಟ್ ಅನ್ನು ಇಲ್ಲಿ ನೀಡಲಾಗಿದೆ ಮತ್ತು ಪೇಪರ್ 11010 Ω ಮೀಟರ್ ಇದು ಅವಾಹಕವಾಗಿದೆ ಆದ್ದರಿಂದ ಕಂಡಕ್ಟರ್ ಸೆಮಿಕಂಡಕ್ಟರ್ ಮತ್ತು ಅವಾಹಕ ಮತ್ತು ನಾನು ಇಲ್ಲಿಗೆ ತೆಗೆದುಕೊಂಡ ಪ್ರತಿರೋಧಕತೆ ಇರಬಹುದು ಆದ್ದರಿಂದ ಈಗ Ω ಅಂದರೆ ಜಾರ್ಜ್ ಸೈಮನ್ ಓಮ್ ವಾಸ್ತವವಾಗಿ ಜೀವಿತಾವಧಿ 1787 ರಿಂದ 1854 ಆಗಿತ್ತು ಆದ್ದರಿಂದ ಜರ್ಮನ್ ಭೌತವಿಜ್ಞಾನಿ ವಾಸ್ತವವಾಗಿ ಪ್ರತಿರೋಧಕದ ವಿದ್ಯುತ್ ಮತ್ತು ವೋಲ್ಟೇಜ್ ನಡುವಿನ ಸಂಬಂಧವನ್ನು ಸ್ಥಾಪಿಸಿದ ಸರಿ ಆದ್ದರಿಂದ ಈ ಸಂಬಂಧವನ್ನು Ω ನ ಕಾನೂನು ಎಂದು ಕರೆಯಲಾಗಿದೆ ಆದ್ದರಿಂದ Ωನ ನಿಯಮವು ಪ್ರತಿರೋಧಕದ ವೋಲ್ಟೇಜ್ ಮತ್ತು ವಿದ್ಯುತ್ ನಡುವಿನ ಬೀಜಗಣಿತ ಸಂಬಂಧವಾಗಿದೆ ಆದ್ದರಿಂದ ವಾಸ್ತವವಾಗಿ Ω ನ ಕಾನೂನು ಹೇಳುತ್ತದೆ ಪ್ರತಿರೋಧಕದ ಉದ್ದಕ್ಕೂ ಇರುವ ವೋಲ್ಟೇಜ್ v ಪ್ರತಿರೋಧಕದ ಮೂಲಕ ಹರಿಯುವ ವಿದ್ಯುತ್ i ಗೆ ನೇರವಾಗಿ ಅನುಪಾತದಲ್ಲಿರುತ್ತದೆ ನನ್ನ ಪ್ರಕಾರ ಪ್ರತಿರೋಧಕವಿದ್ದರೆ ಮತ್ತು ವಿದ್ಯುತ್ ಈ ಪ್ರತಿರೋಧಕದ ಮೂಲಕ ಹರಿಯುತ್ತಿದ್ದರೆ ಈ ವಿದ್ಯುತ್ i ಮತ್ತು ಪ್ರತಿರೋಧಕದಾದ್ಯಂತ ವೋಲ್ಟೇಜ್ v ಎಂದು ಹೇಳುತ್ತದೆ ಆದ್ದರಿಂದ v ಎನ್ನುವುದು i ಗೆ ಅನುಪಾತದಲ್ಲಿರುತ್ತದೆ ಈಗ v Ri ಅನ್ನು ಅನುಪಾತಕ್ಕೆ ತೆಗೆದುಕೊಳ್ಳುವ ಸ್ಥಿರವಾದ R ಅನ್ನು ಪ್ರತಿರೋಧ ಎಂದು ಕರೆಯಲಾಗುತ್ತದೆ ಆದ್ದರಿಂದ vಗೆ ಅನುಪಾತದಲ್ಲಿ i ಆಗಿದೆ ಅದು ಸಮೀಕರಣ 2 ಅಧ್ಯಾಯ 2 ಕ್ಕೆ 2 2 ಅಥವಾ v iR ಆದ್ದರಿಂದ 2 3 ರ ಸಮೀಕರಣ 3 Ω ನ ಕಾನೂನಿನ ಗಣಿತದ ರೂಪವಾಗಿದೆ Ω ಪ್ರತಿರೋಧಕದ ಅನುಪಾತದ ಸ್ಥಿರತೆಯನ್ನು ಪ್ರತಿರೋಧ R ಎಂದು ವ್ಯಾಖ್ಯಾನಿಸಿದೆ ಅಂಶಗಳ ಬಾಹ್ಯ ಅಥವಾ ಆಂತರಿಕ ಪರಿಸ್ಥಿತಿಗಳನ್ನು ಬದಲಾಯಿಸಿದರೆ ಪ್ರತಿರೋಧವು ಬದಲಾಗಬಹುದು ಆದ್ದರಿಂದ ಆಂತರಿಕ ಅಥವಾ ಬಾಹ್ಯ ವಿಷಯಗಳು ಆ ಅಂಶವನ್ನು ಬದಲಾಯಿಸಿದರೆ ಅದನ್ನು ಬದಲಾಯಿಸಬಹುದು ಉದಾಹರಣೆಗೆ ತಾಪಮಾನವು ಹೆಚ್ಚಾದರೆ ಪ್ರತಿರೋಧ ಬದಲಾವಣೆಯಾಗುತ್ತದೆ ಸರಿ ಆದ್ದರಿಂದ ತಾಪಮಾನದಲ್ಲಿ ಬದಲಾವಣೆಗಳಿದ್ದರೆ R ಬದಲಾಗುತ್ತದೆ ಆದ್ದರಿಂದ ಸಮೀಕರಣ 2 3 ರಲ್ಲಿ R ಅನ್ನು Ω ಎಂದು ಗೊತ್ತುಪಡಿಸಿದ Ω ನ ಯೂನಿಟ್ ನಲ್ಲಿ ಅಳೆಯಲಾಗುತ್ತದೆ ಆದ್ದರಿಂದ ಸಮೀಕರಣ 2 3 ಅಂದರೆ ಈ ಸಮೀಕರಣ 2 R v i ಸರಿ ಎಂದು ಬರೆಯಬಹುದು ಅಂದರೆ v ವೋಲ್ಟ್ i ಆಂಪಿಯರ್ ಮತ್ತು R ಅದು Ω ಆಗಿದೆ ಆದ್ದರಿಂದ ಒಂದು Ω 1 ವೋಲ್ಟ್ ಪ್ರತಿ ಆಂಪಿಯರ್ ಆದ್ದರಿಂದ ಇದು ಅರ್ಥವಾಗುವ ಸರಳ ವಿಷಯ ಇದು ನಿಮಗೆ ಅರ್ಥಮಾಡಿಕೊಳ್ಳಬಹುದು ಸರಿ ಈಗ ವೋಲ್ಟೇಜ್ v ನ ಧ್ರುವೀಯತೆ ಮತ್ತು ವಿದ್ಯುತ್ i ನ ದಿಕ್ಕನ್ನು ಚಿತ್ರ 2 1 b ನಲ್ಲಿ ತೋರಿಸಿರುವಂತೆ ನಿಷ್ಕ್ರಿಯ ಚಿಹ್ನೆ ಕನ್ವೆನ್ಷನ್ನೊಂದಿಗೆ ದೃಢೀಕರಿಸಬೇಕು 1 b ಎಂದರೆ ನಾನು ಮೊದಲು ತೋರಿಸಿದ ಈ ರೇಖಾಚಿತ್ರ ಈ ರೇಖಾಚಿತ್ರ 2 1b R ಒಂದು ನಿಷ್ಕ್ರಿಯ ಅಂಶ ನಿರೋಧಕ ಮತ್ತು ವಿದ್ಯುತ್ ಧನಾತ್ಮಕವಾಗಿ ಪ್ರವೇಶಿಸುತ್ತಿದೆ ತೆಗೆದುಕೊಂಡಿದೆ ಮತ್ತು ಧನಾತ್ಮಕ ಟರ್ಮಿನಲ್ ಅನ್ನು ಪ್ರವೇಶಿಸುವ ವಿದ್ಯುತ್ ಅನ್ನು ಊಹಿಸಿ ಆದ್ದರಿಂದ ಇದು ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಮತ್ತು ಈ ವೋಲ್ಟೇಜ್ನಾದ್ಯಂತ v iR ಆಗಿದೆ ಆದ್ದರಿಂದ ಇದು ಕನ್ವೆನ್ಷನ್ ಇದು ರೇಖಾಚಿತ್ರ 2 1 b ಎಂದು ನಾನು ಮೊದಲೇ ಹೇಳಿದ್ದೇನೆ ಸರಿ ಆದ್ದರಿಂದ ವಿದ್ಯುತ್ ಹೆಚ್ಚಿನ ಸಾಮರ್ಥ್ಯದಿಂದ ಕಡಿಮೆ ಸಾಮರ್ಥ್ಯಕ್ಕೆ ಹರಿಯುತ್ತಿದ್ದರೆ ಸರಿ v iR ಇದು ನಿಜ ಮತ್ತು ವಿದ್ಯುತ್ ಕಡಿಮೆ ಸಾಮರ್ಥ್ಯದಿಂದ ಹೆಚ್ಚಿನ ಸಾಮರ್ಥ್ಯಕ್ಕೆ ಹರಿಯುತ್ತಿದ್ದರೆ ನಂತರ v iR ಅರ್ಥವು ಈ ರೀತಿಯಾಗಿದೆ ನಾನು ಈ ರೇಖಾಚಿತ್ರ 2 1 b ಗೆ ಹೋಗೋಣ ಸರಿ ಆದ್ದರಿಂದ ಇದು ವಿದ್ಯುತ್ i ಅನ್ನು ಈ ರೀತಿ ತೋರಿಸುತ್ತಿದೆ ಅಂದರೆ ಕಡಿಮೆ ಮಾಡುವ ಸಾಮರ್ಥ್ಯವನ್ನು ಇಲ್ಲಿ ಉಲ್ಲೇಖಿಸಲಾಗಿದೆ ಆದ್ದರಿಂದ ವಿದ್ಯುತ್ ಹೆಚ್ಚಿನ ಸಾಮರ್ಥ್ಯದಿಂದ ಕಡಿಮೆ ಸಾಮರ್ಥ್ಯಗೆ ಹರಿಯುತ್ತಿದ್ದರೆ v iR ಆದರೆ ಅದು ಕಡಿಮೆ ಸಾಮರ್ಥ್ಯದಿಂದ ಹೆಚ್ಚಿನ ಸಾಮರ್ಥ್ಯಕ್ಕೆ ವಿದ್ಯುತ್ ಆಗಿದ್ದರೆ v iR ಆಗಿರುತ್ತದೆ ಇದರರ್ಥ ಅರ್ಥಮಾಡಿಕೊಳ್ಳಲು ನನಗೆ ಅವಕಾಶ ಮಾಡಿಕೊಡಿ ಆದ್ದರಿಂದ ನನ್ನ ಪ್ರಕಾರ ಇದು ಒಂದು ಆದರೆ ಅದು ಸಂಭವಿಸಿದಲ್ಲಿ ನಾನು ಇದನ್ನು ಮತ್ತು ಮಾಡುತ್ತಿದ್ದೇನೆ ಇದು ನನ್ನ ಪ್ರತಿರೋಧ R ಮತ್ತು ವಿದ್ಯುತ್ ಕಡಿತವು ಈ ರೀತಿಯಾಗಿದ್ದರೆ ಇದು i ಇದು ವೋಲ್ಟೇಜ್ v ಆಗಿದ್ದರೆ v iR ಆಗಿರುತ್ತದೆ ಏಕೆಂದರೆ ವಿದ್ಯುತ್ ಕಡಿಮೆ ಸಾಮರ್ಥ್ಯದಿಂದ ಹೆಚ್ಚಿನ ಸಾಮರ್ಥ್ಯಕ್ಕೆ ಹರಿಯುತ್ತಿದೆ ಆದ್ದರಿಂದ ಇದು v iR ಆಗಿರುತ್ತದೆ ಆದರೆ ಸಂಖ್ಯಾತ್ಮಕಗಳನ್ನು ಯಾವಾಗ ಪರಿಹರಿಸುತ್ತದೆ ಮತ್ತು ಇತರ ವಿಷಯವು ಪ್ರತಿರೋಧಕವು ನಿಷ್ಕ್ರಿಯ ಅಂಶವಾಗಿದೆ ಅಂತಿಮವಾಗಿ ಅದು ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಅದನ್ನು ನಂತರ ನೋಡುತ್ತೇವೆ v i R ಆಗಿದ್ದರೆ i ಋಣಾತ್ಮಕವಾಗಿರುತ್ತದೆ ಆದ್ದರಿಂದ ಅಂತಿಮವಾಗಿ v iR ಆಗಿರುತ್ತದೆ ಏಕೆಂದರೆ ದಿಕ್ಕು ಬದಲಾಗುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ಆದ್ದರಿಂದ ಇದರರ್ಥ ವಿದ್ಯುತ್ ಬದಲಾವಣೆಯ ದಿಕ್ಕಿನಲ್ಲಿ ಅದು v iR ಆಗಿರುತ್ತದೆ ನಂತರ ನೋಡಿದಾಗ KVL ಸಮೀಕರಣಕ್ಕೆ ಹೋದಾಗ ಅದನ್ನು ನೋಡುತ್ತೇವೆ ಸರಿ ಆದ್ದರಿಂದ ನಾನು ಇದನ್ನು ಸ್ವಚ್ಛಗೊಳಿಸುತ್ತೇನೆ ಆದ್ದರಿಂದ ಇದು ಸ್ಪಷ್ಟವಾಗಿದೆ ಅದು ಉನ್ನತದಿಂದ ಕೆಳಕ್ಕೆ ಮತ್ತು ಕೆಳಗಿನಿಂದ ಹೆಚ್ಚಿನದಕ್ಕೆ ಸಾಮರ್ಥ್ಯ ಸರಿ ಆದ್ದರಿಂದ ಅದು v iR ಏಕೆಂದರೆ R ನ ಮೌಲ್ಯವು 0ಯಿಂದ ಅನಂತಕ್ಕೆ ಬದಲಾಗಬಹುದು R ಎನ್ನುವುದು 0ಯಿಂದ ಅನಂತವಾಗಿರಬಹುದು ಆದ್ದರಿಂದ R ನ 2 ವಿಪರೀತ ಸಂಭವನೀಯ ಮೌಲ್ಯಗಳನ್ನು ಪರಿಗಣಿಸಬೇಕು ಅದು R ಅನಂತ ಮತ್ತು R 0 ಆಗಿದ್ದಾಗ ಆದ್ದರಿಂದ ಉದಾಹರಣೆಗೆ ಈ ಸರ್ಕ್ಯೂಟ್ ನೋಡಿ ವಿವರಣೆಯ ಮೊದಲು ಈ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಸರಳ ಪೆಟ್ಟಿಗೆಯಿಂದ ಪ್ರತಿನಿಧಿಸುತ್ತದೆ ಎಂದು ಭಾವಿಸೋಣ ಸರಿ ಮತ್ತು ಇದು ತೆರೆದಿದೆ ಆದ್ದರಿಂದ ಇದರರ್ಥ R ಅನಂತ ಅಂದರೆ ವಿದ್ಯುತ್ ಶೂನ್ಯವಾಗಿರುತ್ತದೆ ಯಾವಾಗ R ಅಥವಾ R ಅನಂತತೆಗೆ ಒಲವು ತೋರಿದಾಗ i v R R ಅನಂತತೆಗೆ ಒಲವು ತೋರಿದರೆ I ಶೂನ್ಯವಾಗಿರುತ್ತದೆ ಆದ್ದರಿಂದ R ಅನಂತತೆಗೆ ಒಲವು ತೋರಿದಾಗ ಇದನ್ನು ಓಪನ್ ಸರ್ಕ್ಯೂಟ್ ಎಂದು ಹೇಳಲಾಗುತ್ತದೆ ಸರಿ ಮತ್ತು ಯಾವಾಗ R 0 ಯಾವುದೇ ವಿದ್ಯುತ್ ಅಂಶಗಳು ಸರಳವಾಗಿ ತಂತಿ ಇಲ್ಲದೆ ಅದನ್ನು ಈ ರೀತಿ ಸಂಪರ್ಕಿಸಿ ಆದ್ದರಿಂದ ಸರಿಸುಮಾರು ತಂತಿಯ ಪ್ರತಿರೋಧವನ್ನು ಪರಿಗಣಿಸುತ್ತಿಲ್ಲ ಅದನ್ನು ನಿರ್ಲಕ್ಷಿಸಲಾಗಿದೆ ಆದ್ದರಿಂದ R 0 ಆದ್ದರಿಂದ i v R ಸರಿ ಆದ್ದರಿಂದ R 0 ಎಂದರೆ ಅದು ಶಾರ್ಟ್ ಸರ್ಕ್ಯೂಟ್ ಇದು ಒಂದು ಹೆಚ್ಚಿನ ಪ್ರಮಾಣದಲ್ಲಿ ವಿದ್ಯುತ್ ಹರಿಯುತ್ತದೆ ಮತ್ತು ಆ ಸಂದರ್ಭದಲ್ಲಿ v 0 ಆದ್ದರಿಂದ ಓಪನ್ ಸರ್ಕ್ಯೂಟ್ V ಇದೆ ಆದರೆ i ಎನ್ನುವುದು 0 ಆಗಿದೆ ಸರಿ R ಅನಂತತೆಗೆ ಒಲವು ತೋರಿದಾಗ ಆದರೆ ಅದು ಶಾರ್ಟ್ ಸರ್ಕ್ಯೂಟ್ ಆಗಿದ್ದಾಗ ಅದನ್ನು ಶಾರ್ಟ್ ಮಾಡಿದಾಗ ಈ 2 ಟರ್ಮಿನಲ್ಗಳು ಶಾರ್ಟ್ ಆಗಿದೆ ಎಂದು ಭಾವಿಸೋಣ ಆದ್ದರಿಂದ I ಇರುತ್ತದೆ ಏಕೆಂದರೆ ಅದು ನಿಕಟ ಮಾರ್ಗವಾಗಿದೆ i ಇರುತ್ತದೆ ವಿದ್ಯುತ್ ಅಧಿಕವಾಗಿರುತ್ತದೆ ಆದರೆ R 0 ಆದರೆ v ಅದೇ ಸಮಯದಲ್ಲಿ v 0 ಏಕೆಂದರೆ v iR ಒಂದು ವೇಳೆ R 0 ಆಗಿದ್ದರೆ v 0 ಆದ್ದರಿಂದ ಅದಕ್ಕಾಗಿಯೇ v 0 ಶಾರ್ಟ್ ಸರ್ಕ್ಯೂಟ್ ಇದು ಓಪನ್ ಸರ್ಕ್ಯೂಟ್ ಆಗಿದೆ ಆದ್ದರಿಂದ ಇದರರ್ಥ I ಎನ್ನುವುದು R ಅನಂತ ಮಿತಿಗೆ ಒಲವು ತೋರಿದಾಗ v R ಶೂನ್ಯವಾಗಿರುತ್ತದೆ ಸರಿ ಆದ್ದರಿಂದ ಇದು i 0 ಆಗಿರುವಾಗ ಓಪನ್ ಸರ್ಕ್ಯೂಟ್ ಆಗಿರುತ್ತದೆ ಅದೇ ರೀತಿ v iR ಅದು ಶಾರ್ಟ್ ಸರ್ಕ್ಯೂಟ್ ಆಗಿರುವಾಗ ಸರಿ ಆದ್ದರಿಂದ R ಶೂನ್ಯಕ್ಕೆ ಒಲವು ತೋರುತ್ತದೆ v 0 ಆದರೆ ಶಾರ್ಟ್ ಸರ್ಕ್ಯೂಟ್ಗೆ i ಶೂನ್ಯವಲ್ಲ ಅದು ನಿಜವಾಗಿ ದೋಷವಾಗಿರುತ್ತದೆ ಇದು ಹೆಚ್ಚಿನ ಪ್ರಮಾಣದ ವಿದ್ಯುತ್ ಅನ್ನು ಹೊಂದಿರುತ್ತದೆ ಮತ್ತು ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿದಲ್ಲಿ ಎಲ್ಲಾ ವಿದ್ಯುತ್ ಸಾಧನಗಳು ಅಥವಾ ಅಂಶಗಳು ಹಾನಿಗೊಳಗಾಗುತ್ತವೆ ಸರಿ ಆದ್ದರಿಂದ ಇದು ಶಾರ್ಟ್ ಸರ್ಕ್ಯೂಟ್ ಮತ್ತು ಓಪನ್ ಸರ್ಕ್ಯೂಟ್ಗೆ 2 ಪ್ರಕರಣಗಳು ಓಪನ್ ಸರ್ಕ್ಯೂಟ್ ಎಂದರೆ ಪ್ರತಿರೋಧವು ಅನಂತ ಶಾರ್ಟ್ ಸರ್ಕ್ಯೂಟ್ ಎಂದರೆ ಪ್ರತಿರೋಧವು 0 ಸರಿ ಈಗ ಪ್ರತಿಯೊಂದನ್ನೂ ಸಂಕೇತವಾಗಿ ಅರ್ಥಮಾಡಿಕೊಳ್ಳಬೇಕು ಆದ್ದರಿಂದ ಪ್ರತಿರೋಧಕವು ಸ್ಥಿರ ನಿರೋಧಕ ಅಥವಾ ವೇರಿಯಬಲ್ ಪ್ರಕಾರವಾಗಿರಬಹುದು ಆದ್ದರಿಂದ 3 ವಿಭಿನ್ನ ಚಿಹ್ನೆಗಳನ್ನು ತೋರಿಸಲಾಗಿದೆ ಇದು ನಿಜವಾಗಿ ಇದು ಸ್ಥಿರ ಪ್ರಕಾರವಾಗಿದೆ ಇಲ್ಲಿ 2 ಟರ್ಮಿನಲ್ಗಳು ಇವೆ ಆದ್ದರಿಂದ ಇದು ಸ್ಥಿರ ಪ್ರತಿರೋಧ R ಸರಿ ಇದು ಸ್ಥಿರ ಪ್ರತಿರೋಧ ಎಂದು ಹೇಳಿ ಈಗ ಈ ಸಂದರ್ಭದಲ್ಲಿ ಇದು ಬಾಣವನ್ನು ಕತ್ತರಿಸುವಾಗಲೆಲ್ಲಾ ಇದು ವೇರಿಯಬಲ್ ಪ್ರತಿರೋಧವಾಗಿದೆ ಸರಿ ಆದ್ದರಿಂದ ಇದು ವಾಸ್ತವವಾಗಿ ವೇರಿಯಬಲ್ ಪ್ರತಿರೋಧ ಆದ್ದರಿಂದ ಮೊದಲ ವರ್ಷದ ಪ್ರಯೋಗಾಲಯವನ್ನು ಮಾಡುವಾಗ ಅದೇ ಟರ್ಮಿನಲ್ನಲ್ಲಿ ಸ್ಥಿರ ಅಥವಾ ವೇರಿಯಬಲ್ ಪ್ರತಿರೋಧವನ್ನು ನೋಡುತ್ತೇವೆ ಪ್ರತಿರೋಧದ ಎರಡೂ ತುದಿಯಲ್ಲಿ ಅದನ್ನು ಸ್ಥಿರಗೋಳಿಸಿದರೆ ಪ್ರತಿರೋಧಕವು ಸ್ಥಿರ ಮೌಲ್ಯವನ್ನು ಕಂಡುಕೊಳ್ಳುತ್ತದೆ ಆದರೆ ಒಂದು ಬಿಂದುವು ಸ್ಥಿರ ಬಿಂದು ಇನ್ನೊಂದು ವೇರಿಯಬಲ್ ಪಾಯಿಂಟ್ ನೀವು ಮೊದಲ ವರ್ಷದ ಪ್ರಯೋಗಾಲಯವನ್ನು ಮಾಡುವಾಗ ತಡೆಗೋಡೆ ಪ್ರಕಾರದ ರಿಯೊಸ್ಟಾಟ್ ನೀವು ಇದನ್ನು ನೋಡುತ್ತೀರಿ ಮತ್ತು ಮೂರನೆಯದು ಈ ಒಂದು ವೈಪರ್ ಇದೆ ಇದು ಸಹ ವ್ಯತ್ಯಾಸಗೊಳ್ಳುತ್ತದೆ ಆದರೆ ಇದು ಈ ಪೊಟೆನ್ಟಿಯೊಮೀಟರ್ನ ಸಂಕೇತವಾಗಿದೆ ಬಹುಶಃ ಭೌತಶಾಸ್ತ್ರ ಪ್ರಯೋಗಾಲಯದಲ್ಲಿ ಇದನ್ನು ನೋಡಿರಬಹುದು ಸರಿ ಇದು ಪೊಟೆನ್ಟಿಯೊಮೀಟರ್ ಆದ್ದರಿಂದ ಇದು ಮೂರನೆಯದು ಪೊಟೆನ್ಟಿಯೊಮೀಟರ್ನ ಸಂಕೇತವಾಗಿದೆ ಅಥವಾ ಸಂಕ್ಷಿಪ್ತವಾಗಿ pot ಆದ್ದರಿಂದ ಇದು ಪೊಟೆನ್ಟಿಯೊಮೀಟರ್ ಮತ್ತು ಇದು ವೇರಿಯಬಲ್ ರೆಸಿಸ್ಟರ್ ಆಗಿದೆ ಬಾಣವನ್ನು ಮಾಡುವಾಗಲೆಲ್ಲಾ ಇದು ವೇರಿಯೇಬಲ್ ಅನ್ನು ಸೂಚಿಸುತ್ತದೆ ಆದರೆ ಇದು ಸ್ಥಿರವಾಗಿರುತ್ತದೆ ಆದ್ದರಿಂದ ಇವು ಚಿಹ್ನೆಗಳು ಆದ್ದರಿಂದ ಎಲ್ಲವನ್ನೂ ಇಲ್ಲಿ ಬರೆಯಲಾಗಿದೆ ಆದ್ದರಿಂದ ಅದನ್ನು ಮತ್ತೆ ಹೇಳುತ್ತಿಲ್ಲ ಸರಿ ಈಗ ಇಲ್ಲಿ ಎಲ್ಲಾ ರೆಸಿಸ್ಟರ್ಗಳು ನಿಜವಾಗಿ Ω ನ ಕಾನೂನನ್ನು ಪಾಲಿಸುವುದಿಲ್ಲ ಎಂದು ಇಲ್ಲಿ ಉಲ್ಲೇಖಿಸಲಾಗಿದೆ ಸರಿ ಈ ಸಂದರ್ಭದಲ್ಲಿ ಪ್ರತಿರೋಧಕಗಳು ರೇಖೀಯವಲ್ಲದ ಕಾರಣ ಅದು Ω ನ ನಿಯಮವನ್ನು ಪಾಲಿಸುವುದಿಲ್ಲ ಆದ್ದರಿಂದ ಯಾವಾಗಲೂ ಪಾಲಿಸುವ Ω ಕಾನೂನನ್ನು ರೇಖೀಯ ಪ್ರತಿರೋಧಕ ಎಂದು ಕರೆಯಲಾಗುತ್ತದೆ ಆದ್ದರಿಂದ ನಾನು ಇವುಗಳನ್ನು ಅಂಡರ್ಲೈನ್ ಮಾಡಿದ್ದೇನೆ Ω ನ ನಿಯಮವನ್ನು ಪಾಲಿಸುವ ಪ್ರತಿರೋಧಕವನ್ನು ರೇಖೀಯ ಪ್ರತಿರೋಧಕ ಎಂದು ಕರೆಯಲಾಗುತ್ತದೆ ಆದ್ದರಿಂದ ರೇಖೀಯ ಪ್ರತಿರೋಧಕವು ಸ್ಥಿರ ಪ್ರತಿರೋಧವನ್ನು ಹೊಂದಿರುತ್ತದೆ ಮತ್ತು ಅದರ ವಿದ್ಯುತ್ ವೋಲ್ಟೇಜ್ ಲಕ್ಷಣವು ರೇಖೀಯವಾಗಿದೆ ಚಿತ್ರದಲ್ಲಿ ತೋರಿಸಿರುವಂತೆ ಮೂಲದ ಮೂಲಕ ಹಾದು ಹೋಗುತ್ತದೆ ಇದು ರೇಖೀಯ ನಿರೋಧಕ ಗುಣಲಕ್ಷಣಗಳನ್ನು ನೀವು ನೋಡಿದರೆ ಅದು ಸ್ಲೋಪ್ R ಅದು ಮೂಲದ ಮೂಲಕ ಹಾದುಹೋಗುತ್ತಿದೆ ಇದು Ω ನ ನಿಯಮವನ್ನು ಅನುಸರಿಸುವ ಕಾರಣ ಸರಿ ಏಕೆಂದರೆ ಇದು ರೇಖೀಯ ಲಕ್ಷಣವಾಗಿದೆ ಆದರೆ ನೀವು ನೋಡಿದರೆ ಆದರೆ ಈ ಗುಣಲಕ್ಷಣ vi ಅದು ಸರಳ ರೇಖೆಯಲ್ಲ ಇದು ಕೆಲವು ರೀತಿಯ ಕರ್ವ್ ರೇಖೀಯ ಸರಿ ಆದ್ದರಿಂದ Ω ನ ನಿಯಮವನ್ನು ಪಾಲಿಸದ ಪ್ರತಿರೋಧವನ್ನು ರೇಖಾತ್ಮಕವಲ್ಲದ ಪ್ರತಿರೋಧಕ ಎಂದು ಕರೆಯಲಾಗುತ್ತದೆ ಆದ್ದರಿಂದ ರೇಖಾತ್ಮಕವಲ್ಲದ ಪ್ರತಿರೋಧಕದ ಪ್ರತಿರೋಧವು ವಾಸ್ತವವಾಗಿ ವಿದ್ಯುತ್ನೊಂದಿಗೆ ಬದಲಾಗುತ್ತದೆ ಮತ್ತು ಇದು ವಿಶಿಷ್ಟವಾದ ವಿದ್ಯುತ್ ವೋಲ್ಟೇಜ್ ಲಕ್ಷಣವಾಗಿದೆ ಉದಾಹರಣೆಗೆ ಬೆಳಕಿನ ಬಲ್ಬ್ ಮತ್ತು ಡಯೋಡ್ ರೇಖಾತ್ಮಕವಲ್ಲದ ಪ್ರತಿರೋಧವನ್ನು ಹೊಂದಿರುವ ಸಾಧನಗಳ ಉದಾಹರಣೆಗಳಾಗಿವೆ ಆದ್ದರಿಂದ ನನ್ನ ಪ್ರಕಾರ ಯಾವುದೇ ಸಾಧನಗಳು ಅದು Ω ನ ನಿಯಮವನ್ನು ಪಾಲಿಸುತ್ತವೆ ಅದು ರೇಖೀಯ ಪ್ರತಿರೋಧಕವಾಗಿದೆ ಅದು ಇಲ್ಲದಿದ್ದರೆ ಅದು ರೇಖಾತ್ಮಕವಲ್ಲದ ಪ್ರತಿರೋಧಕ ಸರಳ ವಿಷಯ ಸರಿ ಆದ್ದರಿಂದ ಮೊದಲನೆಯದು ರೇಖೀಯ ಪ್ರತಿರೋಧಕದ iv ಗುಣಲಕ್ಷಣವಾಗಿದೆ ರೇಖಾತ್ಮಕವಲ್ಲದ ಪ್ರತಿರೋಧಕದ iv ಲಕ್ಷಣ ಸರಿ ಈಗ ಸರ್ಕ್ಯೂಟ್ ವಿಶ್ಲೇಷಣೆಯಲ್ಲಿ ಯಾವಾಗಲೂ ಪ್ರತಿರೋಧ R ನ ರೆಸಿಪ್ರೋಕಲ್ ವಿಷಯವನ್ನು ಪ್ರತಿನಿಧಿಸುತ್ತದೆ ಇದರರ್ಥ ವಾಹಕತೆ ಎಂದು ಕರೆಯಲಾಗುತ್ತದೆ ಪ್ರತಿರೋಧದ ರೆಸಿಪ್ರೋಕಲ್ ಕ್ರಿಯೆಯನ್ನು ವಾಹಕತೆ ಎಂದು ವ್ಯಾಖ್ಯಾನಿಸಲಾಗಿದೆ ಸರಿ ಉದಾಹರಣೆಗೆ G 1 R ಆಗಿದ್ದರೆ ಸರಿ R vi v iR ನಂತರ 1 R i v ಆದ್ದರಿಂದ ಅದಕ್ಕಾಗಿಯೇ G iv ಸರಿ ಆದ್ದರಿಂದ ವಾಸ್ತವವಾಗಿ ವಾಹಕತೆ G ಒಂದು ಅಂಶವು ವಿದ್ಯುತ್ ಅನ್ನು ಎಷ್ಟು ಚೆನ್ನಾಗಿ ಪ್ರಸಾರ ಮಾಡುತ್ತದೆ ಎಂಬುದರ ಅಳತೆಯಾಗಿದೆ ಇದು ವಾಸ್ತವವಾಗಿ ಕಲ್ಪನೆ ಆದ್ದರಿಂದ ವಾಹಕತೆ G ಒಂದು ಅಂಶವು ವಿದ್ಯುತ್ ಅನ್ನು ಎಷ್ಟು ಚೆನ್ನಾಗಿ ಪ್ರಸಾರ ಮಾಡುತ್ತದೆ ಎಂಬುದರ ಅಳತೆಯಾಗಿದೆ ಆದ್ದರಿಂದ ವಾಹಕದ ಯೂನಿಟ್ mho ಅಥವಾ ಸೀಮೆನ್ಸ್ ಆಗಿದೆ ಆದ್ದರಿಂದ ವಾಸ್ತವವಾಗಿ Ω ಎಂಬುದು ಪ್ರತಿರೋಧಕದ ಯೂನಿಟ್ ಆಗಿದೆ ಆದ್ದರಿಂದ ಅದರ ರೆಸಿಪ್ರೋಕಲ್ ಅದಕ್ಕಾಗಿಯೇ ಇದು mho ಅಥವಾ ಸಂಕೇತವು ವಿರುದ್ಧವಾಗಿದೆ ℧ ಅಥವಾ ಸೀಮೆನ್ಸ್ ಸರಿ ಸಂಕ್ಷಿಪ್ತವಾಗಿ ಇದು S ಆಗಿದ್ದು ಅದು ವಾಹಕದ ಯೂನಿಟ್ ಆಗಿದೆ ಆದ್ದರಿಂದ 1 ಸೀಮೆನ್ಸ್ 1 mho 1ಆಂಪಿಯರ್ ಪ್ರತಿ ವೋಲ್ಟ್ ಇದು ವಾಹಕತೆ i ಆಂಪಿಯರ್ v ವೋಲ್ಟ್ ಆದ್ದರಿಂದ ಆಂಪಿಯರ್ ಪ್ರತಿ ವೋಲ್ಟ್ ಆದ್ದರಿಂದ 1 ಸೀಮೆನ್ಸ್ 1 mho 1 ಆಂಪಿಯರ್ ಪ್ರತಿ ವೋಲ್ಟ್ ನಾನು ಈ ವಿಷಯವನ್ನು ಮೊದಲಿನಿಂದಲೂ ಪ್ರಾರಂಭಿಸಿದ್ದೇನೆ ಅಂದರೆ ಏನನ್ನೂ ಆಶಾದಾಯಕವಾಗಿ ಬಿಡಲಾಗುವುದಿಲ್ಲ ಸರಿ ಆದ್ದರಿಂದ ವಾಹಕತೆಯು ವಿದ್ಯುತ್ ಅನ್ನು ನಡೆಸುವ ಒಂದು ಅಂಶದ ಸಾಮರ್ಥ್ಯವಾಗಿದೆ ಆದ್ದರಿಂದ ಅದಕ್ಕಾಗಿಯೇ ನಾನು ಇಲ್ಲಿ ಅಂಡರ್ಲೈನ್ ಮಾಡಿದ್ದೇನೆ ವಾಹಕತೆಯು ವಿದ್ಯುತ್ ಅನ್ನು ನಿರ್ವಹಿಸುವ ಒಂದು ಅಂಶದ ಸಾಮರ್ಥ್ಯ ಈಗ ಸಮೀಕರಣ 7 ಸಮೀಕರಣ 2 7 ರಿಂದ ಈ ಸಮೀಕರಣ i Gv ಆಗಿದ್ದರೆ ಸರಿ ಆದ್ದರಿಂದ ವಾಸ್ತವವಾಗಿ ಈ ಸಮೀಕರಣದಿಂದ i ವಾಹಕತೆ ವೋಲ್ಟೇಜ್ Gv ಈಗ ಪ್ರತಿರೋಧಕದಿಂದ ಹರಡುವ ಶಕ್ತಿಯನ್ನು p vi ಎಂದು ವ್ಯಕ್ತಪಡಿಸಬಹುದು ಸರಿ ಇದು ಅರ್ಥವಾಗುತ್ತಿರುವುದರಿಂದ ನಾನು ಇಲ್ಲಿ ಪೆನ್ನಿಂದ ಬರೆಯುತ್ತಿಲ್ಲ p vi ಮತ್ತು v iR ಆಗಿದೆ ಆದ್ದರಿಂದ ಇಲ್ಲಿ ನಾನು v iR ಅನ್ನು ಹಾಕುತ್ತೇನೆ ಅಂದರೆ ಅದು R ಸರಿ p v2 R ಏಕೆಂದರೆ ನಾನು i vR ಎಂದು ಬರೆದರೆ ಸ್ವಲ್ಪ ತಡೆಯಿರಿ ಆದ್ದರಿಂದ ಇದು ವಾಸ್ತವವಾಗಿ R ಆದ್ದರಿಂದ i ಈಗ ಬರೆಯಬಹುದು i vR ಅಂದರೆ v2 R ಸರಿ ಆದ್ದರಿಂದi vR i2R v2R ಆದ್ದರಿಂದ ನಾನು ಇದನ್ನು ತೆಗೆದುಹಾಕುತ್ತೇನೆ ಮತ್ತು ಇದನ್ನು ಸ್ವಚ್ಛಗೊಳಿಸುತ್ತೇನೆ ಸರಿ ಆದ್ದರಿಂದ ಇದು p ಅಂದರೆ R ಯಾವಾಗಲೂ ಸಕಾರಾತ್ಮಕವಾಗಿರುತ್ತದೆಮತ್ತು ಅದು v2 ಆಗಿದೆ ಆದ್ದರಿಂದ ಪ್ರತಿರೋಧಕದ ಆದ್ಯಂತ ವಿದ್ಯುತ್ ನಷ್ಟವು ಯಾವಾಗಲೂ ಸಕಾರಾತ್ಮಕವಾಗಿರುತ್ತದೆ ಅದು ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಸರಿ ತುಂಬಾ ಸರಳವಾದ ವಿಷಯ ಆದರೆ ಇದನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಬೇಕು ಸರಿ ಆದ್ದರಿಂದ p vi ಪ್ರತಿರೋಧಕವು ಒಂದು ನಿಷ್ಕ್ರಿಯ ಅಂಶವಾಗಿದೆ ಅದು ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಮತ್ತು R ಯಾವುದೇ ಸರ್ಕ್ಯೂಟ್ಗೆ ಯಾವಾಗಲೂ ಧನಾತ್ಮಕವಾಗಿರುತ್ತದೆ R ಅನ್ನು ಧನಾತ್ಮಕವಾಗಿ ತೆಗೆದುಕೊಳ್ಳಿ ಮತ್ತು ಅದು v2 ಆಗಿರಬಹುದು v ಅಥವಾ 2 ಆಗಿರಬಹುದು ಎಂದರೆ ಯಾವಾಗಲೂ ಧನಾತ್ಮಕವಾಗಿರುತ್ತದೆ ಆದ್ದರಿಂದ p v2 R ಯಾವಾಗಲೂ ಧನಾತ್ಮಕವಾಗಿರುತ್ತದೆ ಅಲ್ಲಿ R ಯಾವಾಗಲೂ ಧನಾತ್ಮಕವಾಗಿರುತ್ತದೆ ಅಂದರೆ ಅದು ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಅಂತೆಯೇ p vi ಅನ್ನು ಬರೆಯಬಹುದು ಈಗ ಅದು v ಆಗಿದೆ ಆದರೆ ವಾಹಕತೆ ವಿಷಯದಲ್ಲಿ i G v ಅದು v2 G ಸರಿ ಅಥವಾ ಅದು ಆಗಿದ್ದರೆ G ಏಕೆಂದರೆ v i Gv ಸರಿ i Gv ಆದ್ದರಿಂದ v i G ಇಲ್ಲಿ ಪರ್ಯಾಯವಾಗಿ v i G ನಾನು ಅದನ್ನು ಕೇವಲ ಒಂದು ಸಾಲಿಗೆ ತರುತ್ತೇನೆ ಆದ್ದರಿಂದ ಅದು v ಕೇವಲ 1 ನಿಮಿಷ ಕ್ಷಮಿಸಿ ಇದು i G v ಆದ್ದರಿಂದ v i G ಆದ್ದರಿಂದ ಇಲ್ಲಿ ಪರ್ಯಾಯವಾಗಿದ್ದರೆ v i G ಆದ್ದರಿಂದ ಇದು i2 G ಆಗಿದೆ ಆದ್ದರಿಂದ ಇದು ಸಿಕ್ಕಿತು ಸರಿ ಆದ್ದರಿಂದ ಇದು ಈಗ i2 G ಆಗಿದೆ ಅದನ್ನು ಸ್ವಚ್ಛಗೊಳಿಸುತ್ತೇನೆ ಸರಿ ಆದ್ದರಿಂದ ಇಲ್ಲಿ ಸಹ ಇದು v2 ಅಥವಾ i2 ಆಗಿದೆ ಇಲ್ಲಿ ನನ್ನ ಪ್ರಕಾರ G ಅನ್ನು ಧನಾತ್ಮಕವಾಗಿ ತೆಗೆದುಕೊಳ್ಳಲಾಗಿದೆ ಇದು ಪ್ರತಿರೋಧದ ರೆಸಿಪ್ರೋಕಲ್ ಆದ್ದರಿಂದ ವಾಹಕತೆ ಯಾವಾಗಲೂ ಧನಾತ್ಮಕವಾಗಿರುತ್ತದೆ ಅದು v2 ಅಥವಾ i2 ಧನಾತ್ಮಕ ಅಥವಾ ಋಣಾತ್ಮಕ ಮೌಲ್ಯ ಏನೇ ಇರಲಿ vi ವಿಷಯವಲ್ಲ p ಯಾವಾಗಲೂ ಸಕಾರಾತ್ಮಕವಾಗಿದ್ದರೆ ಸರಿ ಇದರರ್ಥ ಇದು ಪ್ರತಿರೋಧಕದಲ್ಲಿ ವಿದ್ಯುತ್ ಕರಗುತ್ತದೆ ಎಂದು ತೋರಿಸುತ್ತದೆ ಅದು ನಿಜವಾಗಿ ಹೀರಿಕೊಳ್ಳುವ ಶಕ್ತಿ ಪ್ರತಿರೋಧಕ ಹೀರಿಕೊಳ್ಳುವ ಶಕ್ತಿ ಆದ್ದರಿಂದ ಪ್ರತಿರೋಧಕವು ವಿದ್ಯುತ್ ಅಥವಾ ವೋಲ್ಟೇಜ್ನ ರೇಖಾತ್ಮಕವಲ್ಲದ ಕಾರ್ಯವಾಗಿದೆ ಇದು ಪ್ಯಾರಾಬೋಲಿಕ್ ಪ್ರಕಾರವಾಗಿದೆ p i2 R v2R ಅಥವಾ p v2 G ಅಥವಾ i2G ಇದು ಪ್ಯಾರಾಬೋಲಿಕ್ ಪ್ರಕಾರದ ಕಾರ್ಯಗಳು ಸರಿ ಆದ್ದರಿಂದ ಇದು ಗ್ರಾಫ್ ಆಗಿದೆ ಯಾವುದಾದರೂ ಒಂದು ಬದಿಯಲ್ಲಿ i ಅಥವಾ v ನಕ್ಷೆ ಬಿಡಿಸಲಾಗಿದೆ ಇದು ನಾನು ಚಿತ್ರಿಸಿದ ಪ್ಯಾರಾಬೋಲಿಕ್ ಕ್ರಿಯೆ ಸರಿ ಆದ್ದರಿಂದ ಪ್ರತಿರೋಧ R ಮತ್ತು ವಾಹಕತೆ G ನಾನು ಹೇಳುವಂತೆಯೇ ಇರುವುದರಿಂದ ಅದು ಸರಿಯಾದ ಪ್ರಮಾಣವಾಗಿದೆ ಪ್ರತಿರೋಧಕದಲ್ಲಿ ಹರಡಿರುವುದು ಯಾವಾಗಲೂ ಧನಾತ್ಮಕವಾಗಿರುತ್ತದೆ ಪ್ರತಿರೋಧಕವು ಯಾವಾಗಲೂ ಸರ್ಕ್ಯೂಟ್ನಿಂದ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಅದು ಶಕ್ತಿಯನ್ನು ಹೀರಲ್ಪಡುತ್ತದೆ ಎಂದು ನಾನು ಹೇಳಿದೆ ಇದು ಪ್ರತಿರೋಧಕವು ನಿಷ್ಕ್ರಿಯ ಅಂಶ ಎಂಬ ಕಲ್ಪನೆಯನ್ನು ಖಚಿತಪಡಿಸುತ್ತದೆ ಮತ್ತು ಇದು ಶಕ್ತಿಯನ್ನು ಉತ್ಪಾದಿಸಲು ಅಸಮರ್ಥವಾಗಿದೆ ಇದು ಬಹಳ ಮುಖ್ಯವಾಗಿದೆ ನೀವು ಯಾವಾಗ ಈ ವೀಡಿಯೊವನ್ನು ಸರಿಯಾಗಿ ಕೇಳುತ್ತೀರಿ ಸರಿಯಾದದ್ದನ್ನು ಚರ್ಚಿಸುತ್ತಿರುವುದನ್ನು ನೀವು ನೋಡುತ್ತೀರಿ ಈಗ Ω ನ ಕಾನೂನು ಮತ್ತು ಈ ವಿಷಯದವರೆಗೆ ನಾವು ಈಗ ಒಂದು ಸಣ್ಣ ಉದಾಹರಣೆಗೆ ಬನ್ನಿ ಸರಿ ವಿದ್ಯುತ್ ಹೀಟರ್ 4 ಆಂಪಿಯರ್ ಮತ್ತು 240 ವೋಲ್ಟ್ ಅನ್ನು ಸೆಳೆಯುತ್ತದೆ ಆದ್ದರಿಂದ ಅದರ ಪ್ರತಿರೋಧವನ್ನು ಕಂಡುಕೊಳ್ಳಿ R v iR ಅನ್ನು ತಿಳಿಯಿರಿ ಆದ್ದರಿಂದ R vi v 240 ಮತ್ತು i 4 ಆದ್ದರಿಂದ ಪ್ರತಿರೋಧ 60 Ω ಮತ್ತೊಂದು ಸಣ್ಣ ಉದಾಹರಣೆ ಪ್ರತಿ ಸರ್ಕ್ಯೂಟ್ ರೇಖಾಚಿತ್ರ 2 6 ರಲ್ಲಿ ಸರಿ ಆದ್ದರಿಂದ ಈ 3 ಸರ್ಕ್ಯೂಟ್ಗಳಲ್ಲಿ v ಅಥವಾ i ನ ಮೌಲ್ಯವು ತಿಳಿದಿಲ್ಲ v ಮತ್ತು i ಮೌಲ್ಯಗಳು ಪ್ರತಿ ಪ್ರತಿರೋಧಕದಲ್ಲಿ ಶಕ್ತಿ ಕರಗುವುದು ಇವುಗಳನ್ನು ಕಂಡುಹಿಡಿಯಬೇಕು ಆದ್ದರಿಂದ v ಅಥವಾ i ಅನ್ನು ಕಂಡುಹಿಡಿಯಬೇಕು ಸರಿ ಯಾವುದು ತಿಳಿದಿಲ್ಲ ಅಜ್ಞಾತ ಪ್ರಮಾಣಗಳನ್ನು ಕಂಡುಹಿಡಿಯಬೇಕು ಈಗ ಈ ಸರ್ಕ್ಯೂಟ್ ಅನ್ನು ನೋಡಿ ವಿದ್ಯುತ್ ಮೂಲವು ಒಂದು ಆಂಪಿಯರ್ ಆಗಿದೆ ಸರಿ ಮತ್ತು ಇದು ಈ ವಿದ್ಯುತ್ ಸಕಾರಾತ್ಮಕ ಟರ್ಮಿನಲ್ ಅನ್ನು ಪ್ರವೇಶಿಸುತ್ತಿದೆ ಆದ್ದರಿಂದ v iR ಆದ್ದರಿಂದ i ಒಂದು ಆಂಪಿಯರ್ ಮತ್ತು R 8 Ω ಆದ್ದರಿಂದ ಇದು v 8 ವೋಲ್ಟ್ ಆಗಿರುತ್ತದೆ ಮತ್ತು ವಿದ್ಯುತ್ ಧನಾತ್ಮಕ ಟರ್ಮಿನಲ್ ಅನ್ನು ಪ್ರವೇಶಿಸುತ್ತದೆ ಸರಿ ಅದು ಹೆಚ್ಚಿನ ಸಾಮರ್ಥ್ಯದಿಂದ ಕಡಿಮೆ ಸಾಮರ್ಥ್ಯಕ್ಕೆ ಹರಿಯುತ್ತಿದೆ ಆದ್ದರಿಂದ ಅದು ಸಕಾರಾತ್ಮಕವಾಗಿರುತ್ತದೆ v iR ಆದ್ದರಿಂದ ಅದು 1 8 ಆದ್ದರಿಂದ v 8 ವೋಲ್ಟ್ ಈಗ ಎರಡನೆಯ ಪ್ರಕರಣವೆಂದರೆ ನಾನು ಅದನ್ನು ಪೆನ್ನಿನಿಂದ ಗುರುತಿಸುತ್ತಿಲ್ಲ ಅದು ಸರಳವಾಗಿದೆ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ಇದು ನಿಮಗೆ ಅರ್ಥವಾಗುತ್ತದೆ ಈಗ ಒಂದು ಆಂಪಿಯರ್ ಎಂದರೆ ಈ ವಿದ್ಯುತ್ ಈ ಸರ್ಕ್ಯೂಟ್ ಮೂಲಕ ಹರಿಯುತ್ತಿದೆ ಅಂದರೆ i 1 ಆಂಪಿಯರ್ಗೆ ಇದನ್ನು ಒಂದು ವಿಷಯವನ್ನಾಗಿ ಮಾಡೋಣ ಆದ್ದರಿಂದ ವಿದ್ಯುತ್ ಈ ರೀತಿ ಹರಿಯುತ್ತಿದೆ ವಿದ್ಯುತ್ ಈ ಒಂದು ಆಂಪಿಯರ್ ಹರಿಯುತ್ತಿದೆ ವಿದ್ಯುತ್ ಈ ರೀತಿ ಹರಿಯುತ್ತಿದೆ ಇದು ನಿಜವಾಗಿ ತೋರಿಸುತ್ತಿದೆ ಇದು i ಆದ್ದರಿಂದ ಈ i ಒಂದು ಆಂಪಿಯರ್ ಇದನ್ನು ಇಲ್ಲಿ ತೋರಿಸಲಾಗಿದೆ ಸರಿ ಆದ್ದರಿಂದ ನಾನು ಅದನ್ನು ಸ್ವಚ್ಛಗೊಳಿಸುತ್ತೇನೆ ಅದೇ ರೀತಿ ಸ್ವಲ್ಪ ತಡೆಯಿರಿ ಅದೇ ರೀತಿ ಇದು mho ಆಗಿದೆ ಇದು ನಿಜ ಈ G ಮೌಲ್ಯವನ್ನು ನೀಡಲಾಗಿದೆ ಇದು 0 1 mho G ವಾಹಕತೆಯನ್ನು ನೀಡಲಾಗಿದೆ ಸರಿ ಆದ್ದರಿಂದ ಇದು ವಾಸ್ತವವಾಗಿ G 0 1 mho ಆಗಿದೆ ವಾಹಕತೆ ಸರ್ಕ್ಯೂಟ್ನಿಂದ ನೀಡಲಾಗಿದೆ ಸರಿ ಆದ್ದರಿಂದ ಈ ಸಂದರ್ಭದಲ್ಲಿ ವೋಲ್ಟೇಜ್ 100 ವೋಲ್ಟ್ ನೀಡಲಾಗುತ್ತದೆ ಅಂದರೆ 100 ವೋಲ್ಟ್ ಆದ್ದರಿಂದ ವಿದ್ಯುತ್ ಏನು ಎಂದು ಕಂಡುಹಿಡಿಯಬೇಕು ಆದ್ದರಿಂದ ನಾನು ಇದನ್ನು ಸ್ವಚ್ಛಗೊಳಿಸುತ್ತೇನೆ ಸರಿ ಆದ್ದರಿಂದ ಈ ಸಂದರ್ಭದಲ್ಲಿ ಸ್ವಲ್ಪ ತಡೆಯಿರಿ ಈ ಸಂದರ್ಭದಲ್ಲಿ i ವಾಸ್ತವವಾಗಿ ಇದನ್ನು ಯೋಚಿಸಿ i Gv ಸರಿ i Gv ಆದ್ದರಿಂದ G 0 1 ಮತ್ತು v 100 ಆದ್ದರಿಂದ i 10 ಆಂಪಿಯರ್ ಸರಿ ಆದ್ದರಿಂದ ಇದು i Gv ಆಗಿದೆ ಈಗ ಇನ್ನೊಂದು ವಿಷಯವೆಂದರೆ ಇದನ್ನು 50 ವೋಲ್ಟ್ ಎಂದು ಕರೆಯುತ್ತಾರೆ ಮತ್ತು ಇದು 25Ω ರೆಸಿಸ್ಟರ್ ಆದರೆ ಈ ವಿದ್ಯುತ್ ನಿಜವಾಗಿ ಹರಿಯುವುದನ್ನು ನೋಡಿ ಟರ್ಮಿನಲ್ ಪ್ರವೇಶಿಸುವ ವಿದ್ಯುತ್ KVL ಸಮೀಕರಣಕ್ಕೆ ಬಂದಾಗ ಈ ವಿಷಯಗಳು ಸುಲಭವಾಗುತ್ತವೆ ಎಂದು ನಂತರ ತಿಳಿಯುತ್ತದೆ ಆದರೆ ಮೊದಲಿನಿಂದಲೂ ವಿದ್ಯುತ್ ಪ್ರವೇಶಿಸುತ್ತಿದೆ ಎಂದು ಬರೆಯಿರಿ ಇದರರ್ಥ ವಿದ್ಯುತ್ ಹೆಚ್ಚಿನ ಸಾಮರ್ಥ್ಯದಿಂದ ಹರಿಯುತ್ತಿದೆ ಹೆಚ್ಚಿನ ಸಾಮರ್ಥ್ಯದಿಂದ ಕಡಿಮೆ ಸಾಮರ್ಥ್ಯಕ್ಕೆ ಸರಿ ಆದ್ದರಿಂದ ಈ ಸಂದರ್ಭದಲ್ಲಿ ಇದಕ್ಕೆ ಬಂದರೆ ಅಂದರೆ ವೋಲ್ಟೇಜ್ ಹೆಚ್ಚಾಗುವ ದಿಕ್ಕು ಆದ್ದರಿಂದ 25 ಓಮ್ ಪ್ರತಿರೋಧಕ ಮತ್ತು ವೋಲ್ಟೇಜ್ನ ದಿಕ್ಕು ಪ್ರತಿರೋಧಕದಾದ್ಯಂತ ಏರುತ್ತದೆ ಆದ್ದರಿಂದ i 50 25 2 ಆಂಪಿಯರ್ ಸರಿ ಆದ್ದರಿಂದ ಇದು ವೋಲ್ಟೇಜ್ ಏರಿಕೆಯ ದಿಕ್ಕಿನಲ್ಲಿರುವುದರಿಂದ ಆದ್ದರಿಂದ ಅದಕ್ಕಾಗಿಯೇ ನಕಾರಾತ್ಮಕ ಚಿಹ್ನೆ ಬಂದಿದೆ ಆದ್ದರಿಂದ ಅದಕ್ಕಾಗಿಯೇ ಅದು i 5025 ಅಂದರೆ 2 ಆಂಪಿಯರ್ ಸರಿ ಆದ್ದರಿಂದ ಇದು ವಾಸ್ತವವಾಗಿ ವೋಲ್ಟೇಜ್ ಮೂಲವಾಗಿದೆ ಸರಿ ಇದು ಒಂದು ಪ್ರತಿರೋಧಕ ಇದು ವೋಲ್ಟೇಜ್ ಮೂಲ ಆದ್ದರಿಂದ ಇದು ವೋಲ್ಟೇಜ್ ಏರಿಕೆಯ ದಿಕ್ಕಿನಲ್ಲಿ ಹೆಚ್ಚಿನ ವೋಲ್ಟೇಜ್ನಿಂದ ಬಂದಿದೆ ಏಕೆಂದರೆ ಅದು ಮೊದಲು ಎದುರಿಸಲಿದೆ ಅದು KVL ವಿಷಯ ಆ ಸಮಯದಲ್ಲಿ ವಿಷಯಗಳು ಸುಲಭವಾಗುತ್ತವೆ ಆದ್ದರಿಂದ ಇದನ್ನೇ 2 ಆಂಪಿಯರ್ ಎಂದು ಕರೆಯಿರಿ ಈಗ ಕೊನೆಯ b ಭಾಗ ಈ ವಿಷಯವು ಇಲ್ಲಿ ಪ್ರತಿ ರೆಸಿಸ್ಟರ್ನಲ್ಲಿ ವಿದ್ಯುತ್ ಕರಗುತ್ತದೆ ವಿದ್ಯುತ್ ಒಂದು ಆಂಪಿಯರ್ ಆಗಿದೆ ಮತ್ತು ಅದನ್ನು R 8ಎಂದು ಕರೆಯುತ್ತಾರೆ ಆದ್ದರಿಂದ ಮೊದಲ ಸಂದರ್ಭದಲ್ಲಿ v2 R ಅದು ಪ್ರತಿರೋಧಕ 8Ωನಿಂದ ಶಕ್ತಿ ಹೀರಲ್ಪಡುತ್ತದೆ ಆದ್ದರಿಂದ ನಾನು ಈ 8Ω ಅನ್ನು ಬರೆಯುತ್ತಿದ್ದೇನೆ ಎಂದರೆ 8Ω ರೆಸಿಸ್ಟರ್ v2 R ನಲ್ಲಿ ಶಕ್ತಿ ಹೀರಲ್ಪಡುತ್ತದೆ ಆದ್ದರಿಂದ v2 ವಾಸ್ತವವಾಗಿ v 8 ಆಗಿದೆ R ನಿಂದ ಭಾಗಿಸಿದಾಗ 8Ω ಆಗಿದೆ ಆದ್ದರಿಂದ ಇದು R ಆದ್ದರಿಂದ i ಎನ್ನುವುದು 1 i2R 8 ವಾಸ್ತವವಾಗಿ ಅದು 8 ವ್ಯಾಟ್ ಆಗಿದೆ ಇದು 648 8 ವ್ಯಾಟ್ ಸಹ i2R ಆಗಿದೆ ಆದ್ದರಿಂದ ಇದು 8 ವ್ಯಾಟ್ ಆದ್ದರಿಂದ ಇದು ಅರ್ಥಮಾಡಿಕೊಳ್ಳಬಹುದಾಗಿದೆ ಅಂತೆಯೇ ಅಲ್ಲಿ ಎರಡನೇ ಸರ್ಕ್ಯೂಟ್ G 0 1 ಎನ್ನುವುದು Ω ಆಗಿದೆ ಈ G ವಾಸ್ತವವಾಗಿ ಕ್ಷಮಿಸಿ 0 1 mho ಮತ್ತು ವೋಲ್ಟೇಜ್ 100 ವೋಲ್ಟ್ ಆಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ಮೂಲತಃ ಇದು ಪ್ರತಿರೋಧಕವಾಗಿದೆ ಎಂದು ನೋಡಬಹುದು ಆದ್ದರಿಂದ ಅದು ಶಕ್ತಿ ಹೀರಲ್ಪಡುತ್ತದೆ ಆದ್ದರಿಂದ G ಯಿಂದ i ಎನ್ನುವುದು 10 ಆಂಪಿಯರ್ ಆಗಿದೆ ಆದ್ದರಿಂದ 10 2 0 1 ಆಗಿದೆ ಆದ್ದರಿಂದ ಇದು ಒಂದೇ ವಿಷಯ v2 G v100 ವೋಲ್ಟ್ ಮತ್ತು G 0 1 ಅಂತಿಮವಾಗಿ 10020 1 ಅದು 1000 ವ್ಯಾಟ್ ಆಗುತ್ತದೆ ಸರಿ ಅಂತೆಯೇ 25Ω ಅಂದರೆ ಈ ಸರ್ಕ್ಯೂಟ್ 25Ω ರೆಸಿಸ್ಟರ್ ಸರಿ ವಿದ್ಯುತ್ ಏನೇ ಇರಲಿ ಅದು ಅಪ್ರಸ್ತುತವಾಗುತ್ತದೆ ಸರಿ ಆದ್ದರಿಂದ ಇದು v2 R 502 25 ಮತ್ತು ಸಹ i 2R 2 2 25 ಆದ್ದರಿಂದ ಅಂತಿಮವಾಗಿ 100 ನಾನು ಹೇಳಿದ್ದು ವಿದ್ಯುತ್ ದಿಕ್ಕು ಅಥವಾ ವೋಲ್ಟೇಜ್ನ ಧ್ರುವೀಯತೆ ಆಗಿರಬಹುದು ಅದು ಪ್ರತಿರೋಧಕದಿಂದ ಶಕ್ತಿ ಹೀರಲ್ಪಡುತ್ತದೆ ಪ್ರತಿರೋಧಕವನ್ನು ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಅದರ ಚಿಹ್ನೆ ಯಾವಾಗಲೂ ಸಕಾರಾತ್ಮಕವಾಗಿರುತ್ತದೆ ಆದ್ದರಿಂದ ಈ ಎಲ್ಲಾ ಸಂದರ್ಭಗಳಲ್ಲಿ ಇದು 8 ವ್ಯಾಟ್ ಸಾವಿರ ವ್ಯಾಟ್ ಅಥವಾ 100 ವ್ಯಾಟ್ ಎಂದು ನೋಡಬಹುದು ಎಲ್ಲಾ ಪ್ರಕರಣಗಳು ಪ್ರತಿರೋಧಕವು ನಿಜವಾಗಿ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಇದು ಸರಿ ಇದು ಮತ್ತೊಂದು ಸಣ್ಣ ವಿಷಯ ರೇಖಾಚಿತ್ರ 2 7 ಸರಳ ಸರ್ಕ್ಯೂಟ್ ಅನ್ನು ತೋರಿಸುತ್ತದೆ ವಿದ್ಯುತ್ i ವಾಹಕತೆ G ಮತ್ತು p ಆದ್ದರಿಂದ ಇದು 30 ವೋಲ್ಟ್ ಮೂಲವಾಗಿದೆ ಮತ್ತು ಇಲ್ಲಿ ಒಂದು ಪ್ರತಿರೋಧಕವಿದೆ ಮತ್ತು ಅದು 5 Ω ಪ್ರತಿರೋಧ ಮತ್ತು ಇದರ ಮೂಲಕ ಹರಿಯುವ ವಿದ್ಯುತ್ i ಸರಿ ಆದ್ದರಿಂದ ಈ ಸಂದರ್ಭದಲ್ಲಿ ವೋಲ್ಟೇಜ್ ಅಡ್ಡಲಾಗಿ ಈ ಸಂದರ್ಭದಲ್ಲಿ ಇಲ್ಲಿ ಬೇರೆ ಅಂಶಗಳಿಲ್ಲ ಬೇರೆ ಯಾವುದೇ ಅಂಶಗಳಿಲ್ಲ ಆದ್ದರಿಂದ ಇದು 30 ವೋಲ್ಟ್ ಅಂದರೆ ಈ ವೋಲ್ಟೇಜ್ ಅನ್ನು ಅರ್ಥಮಾಡಿಕೊಳ್ಳಲು ಕೇವಲ 30 ವೋಲ್ಟ್ ಆಗಿದೆ ಆದ್ದರಿಂದ ಇದು ಇದರರ್ಥ ಇದು ಆದ್ದರಿಂದ ಈ ವೋಲ್ಟೇಜ್ ಏನೇ ಇರಲಿ ಇದರರ್ಥ ಇದು ಕೂಡ ಈ 30 ವೋಲ್ಟ್ ಎಂದರೆ ಒಂದೇ ವೋಲ್ಟೇಜ್ ಎಂದರೆ ಈ ರೆಸಿಸ್ಟರ್ನಾದ್ಯಂತ ಪ್ರಭಾವ ಬೀರುತ್ತದೆ ಅಂದರೆ V 30 ವೋಲ್ಟ್ ಆಗಿರುತ್ತದೆ ಸರಿ ಅದೇ ವೋಲ್ಟೇಜ್ ಆದ್ದರಿಂದ ಅರ್ಥಮಾಡಿಕೊಳ್ಳಬಹುದು ಇದು ತುಂಬಾ ಸರಳವಾದ ವಿಷಯ ಇದು ಆಗಿದೆ ಇದು ಆದ್ದರಿಂದ ಇಲ್ಲಿ ಬೇರೆ ಅಂಶಗಳಿಲ್ಲ ಆದ್ದರಿಂದ ಮತ್ತು ಆದ್ದರಿಂದ ಅದೇ ವೋಲ್ಟೇಜ್ ಇಲ್ಲಿರುವುದರಿಂದ ಬೇರೆ ಯಾವುದೇ ಅಂಶಗಳಿಲ್ಲ ಆದ್ದರಿಂದ ಯಾವುದೇ ವೋಲ್ಟೇಜ್ ಡ್ರಾಪ್ ಇಲ್ಲ ನಂತರ ಇದನ್ನು ನೋಡುತ್ತೇವೆ ಆದ್ದರಿಂದ v 30 ವೋಲ್ಟ್ ಆಗಿರುತ್ತದೆ ಆದ್ದರಿಂದ ನಾನು ಇದನ್ನು ಸ್ವಚ್ಛಗೊಳಿಸುತ್ತೇನೆ ಸರಿ ಹಾಗಾದರೆ ವಿದ್ಯುತ್ ಏನಾಗಿರುತ್ತದೆ ಆದ್ದರಿಂದ ವಿದ್ಯುತ್ i v R 305 6 ಆಂಪಿಯರ್ ಆಗಿರುತ್ತದೆ ಆದ್ದರಿಂದ ವಾಹಕತೆ G 1R ಆಗಿದೆ 1 5 0 2 mho ಏಕೆಂದರೆ ಪರಸ್ಪರ ತಲೆಕೆಳಗಾಗಿದೆ ಆದ್ದರಿಂದ v i 30 6 ಆದ್ದರಿಂದ 180 ವ್ಯಾಟ್ ಇದನ್ನು ಲೆಕ್ಕಹಾಕಬಹುದು p i2lrm R ಅಂದರೆ i 6 ಆಂಪಿಯರ್ 62 5 ಅನ್ನು ಲೆಕ್ಕಹಾಕಿದೆ ಆದ್ದರಿಂದ 180 ವ್ಯಾಟ್ ಅಥವಾ p v2G ಅಂದರೆ 30 v 30 ವೋಲ್ಟ್ ಆಗಿದೆ ಆದ್ದರಿಂದ 302 0 2 ಅಂದರೆ ಇದು ಕೂಡ 180 ವ್ಯಾಟ್ ನೀವು ಶಕ್ತಿಯನ್ನು ಲೆಕ್ಕಾಚಾರ ಮಾಡುವ ವಿಧಾನ ಆದರೆ ಪ್ರತಿರೋಧಕವಾಗಿದೆ ಆದ್ದರಿಂದ ಇದು ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಆದ್ದರಿಂದ ಈ ಎಲ್ಲಾ ಪ್ರಕರಣಗಳ ಚಿಹ್ನೆಯು ಸಕಾರಾತ್ಮಕವಾಗಿದೆ